ಒಬ್ಜೆಕ್ಟ್ ಮಾದರಿಯ ಅಂಶಗಳು ಪ್ರಮುಖ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 8 ಗೆ ಸುಸ್ವಾಗತ ಕೊನೆಯ ಮಾಡ್ಯೂಲ್ ನಲ್ಲಿ ಒಬ್ಜೆಕ್ಟ್ ಓರಿಯಂಟೆಡ್ ಮಾದರಿಯಲ್ಲಿ ಮೂಲಭೂತ ವಿಧಾನಗಳ ಬಗ್ಗೆ ಸಂಕ್ಷಿಪ್ತವಾದ ನೋಟವನ್ನು ನೋಡಿದ್ದೇವೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆಯ ಬಗ್ಗೆ ನಿರ್ದಿಷ್ಟವಾಗಿ ನಾವು ಮಾತನಾಡಿದ್ದೇವೆ ಅದು ಅವಶ್ಯಕತೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಕೆಲವೊಮ್ಮೆ ಅಸ್ಪಷ್ಟ ಪರಿಕಲ್ಪನೆಗಳು ಪ್ರಮುಖ ಪರಿಕಲ್ಪನೆಗಳು ಕೀ ಅಬ್ಸ್ಟ್ರಾಕ್ಷನ್ ಗಳು ಒಬ್ಜೆಕ್ಟ್ ಗಳನ್ನು ಹೊರತೆಗೆಯಲು ಪ್ರಯತ್ನಿಸುತ್ತದೆ ಅವು ಕ್ಲಾಸ್ ಗಳಾಗಿ ಸಾಮಾನ್ಯೀಕರಣಗೊಳ್ಳುತ್ತವೆ ನಂತರ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸವನ್ನು ನಿರ್ವಹಿಸಲು ಅದು ನಾವು ಸಿಸ್ಟಮ್ ಅರಿತುಕೊಳ್ಳಲು ಬಯಸುವ ಗುರಿ ವ್ಯವಸ್ಥೆಯ ದೃಷ್ಟಿಯಿಂದ ಅವುಗಳನ್ನು ಪ್ರತಿನಿಧಿಸಲು ಪ್ರಯತ್ನಿಸುತ್ತಿದೆ ವಿಶ್ಲೇಷಣೆ ಮತ್ತು ವಿನ್ಯಾಸವು ಪುನರಾವರ್ತಿತ ಪರಿಷ್ಕರಣೆ ಪ್ರಕ್ರಿಯೆಯಾಗಿದೆ ಎಂದು ನಾವು ಗಮನಿಸಿದ್ದೇವೆ ನೀವು ವಿಶ್ಲೇಷಿಸುತ್ತೀರಿ ಅದರ ಆಧಾರದ ಮೇಲೆ ವಿನ್ಯಾಸವನ್ನು ರಚಿಸಿ ಮತ್ತು ಆ ವಿನ್ಯಾಸವನ್ನು ಆಧರಿಸಿ ಮತ್ತೆ ನಾವು ಅವಶ್ಯಕತೆಗಳಲ್ಲಿನ ಪರಿಷ್ಕರಣೆಯಲ್ಲಿ ಹೆಚ್ಚಿನ ವಿವರಗಳನ್ನು ಹಿಂತಿರುಗಿ ನೋಡುತ್ತೇವೆ ಮತ್ತು ವಿಶ್ಲೇಷಣೆಯನ್ನು ಪರಿಷ್ಕರಿಸುತ್ತೇವೆ ಹೆಚ್ಚು ಪರಿಷ್ಕೃತ ವಿನ್ಯಾಸವನ್ನು ಹೊಂದಿರಿ ನೀವು ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು ಅಥವಾ ಸಿಸ್ಟಮ್ ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುವ ಹಂತಕ್ಕೆ ತಲುಪುವವರೆಗೆ ಇದನ್ನು ಮುಂದುವರಿಸಿ ನೀವು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಗೆ ಪ್ರವೇಶ ಪಡೆಯುತ್ತೀರಿ ವಿನ್ಯಾಸದ ಅಭಿವ್ಯಕ್ತಿಯನ್ನು ಸುಲಭಗೊಳಿಸಲು ಒಬ್ಜೆಕ್ಟ್ ಬೇಸ್ ಅಥವಾ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಮಾದರಿಗಳನ್ನು ಬೆಂಬಲಿಸುವ ವಿಭಿನ್ನ ಭಾಷಾ ವಾಹನಗಳನ್ನು ನೀವು ಇಲ್ಲಿ ಬಳಸುತ್ತೀರಿ ಮತ್ತು ಆ ಪ್ರಕ್ರಿಯೆಯಲ್ಲಿ ನೀವು ನಿಧಾನವಾಗಿ ಸಿಸ್ಟಮ್ ಅನ್ನು ಅರಿತುಕೊಳ್ಳಲು ಪ್ರಾರಂಭಿಸಿ ಮತ್ತು ಸಿಸ್ಟಮ್ ನ ಸರಳ ಆವೃತ್ತಿಯನ್ನು ಕಾರ್ಯಗತಗೊಳಿಸಿದ ನಂತರ ನೀವು ಹಿಂತಿರುಗಿ ಮತ್ತೆ ಹೆಚ್ಚಿನ ವಿಶ್ಲೇಷಣೆ ವಿನ್ಯಾಸದ ಪರಿಷ್ಕರಣೆ ಮತ್ತು ನಂತರ ನೀವು ಈಗಾಗಲೇ ರಚಿಸಿರುವ ಸಿಸ್ಟಮ್ ಪರಿಷ್ಕರಣೆ ಮಾಡುತ್ತೀರಿ ಆದ್ದರಿಂದ ಇದು ಒಟ್ಟಾರೆ ಫ್ರೇಮ್ ವರ್ಕ್ ಆಗಿದೆ ಆದ್ದರಿಂದ ಈಗ ನಾವು ವಿಶ್ಲೇಷಣೆಯ ಅಂಶಗಳ ಬಗ್ಗೆ ಸ್ವಲ್ಪ ಆಳವಾಗಿ ಹೋಗುತ್ತೇವೆ ಮತ್ತು ಸಂಪೂರ್ಣ ಒಬ್ಜೆಕ್ಟ್ ಓರಿಯಂಟೆಡ್ ಮಾದರಿ ಮತ್ತು ಇಲ್ಲಿ ವಿಶ್ಲೇಷಣೆ ಮತ್ತು ವಿನ್ಯಾಸದ ಪರಿಕಲ್ಪನೆಗಳಿಗೆ ಪ್ರಮುಖವಾಗಿರುವ ಒಬ್ಜೆಕ್ಟ್ ಗಳ ಗುಣಲಕ್ಷಣ ಮತ್ತು ಗುರುತಿಸುವಿಕೆಗೆ ನಾವು ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಈ ಮಾಡ್ಯೂಲ್ ನಲ್ಲಿ ನಾವು ಒಬ್ಜೆಕ್ಟ್ ಮಾದರಿಗಳ ಪ್ರಮುಖ ಮತ್ತು ಅಗತ್ಯವಾದ ಅಂಶಗಳು ಗುಣಲಕ್ಷಣಗಳ ತಿಳುವಳಿಕೆಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಿರ್ದಿಷ್ಟವಾಗಿ ಅಂತಹ 2 ಅಂಶಗಳ ಬಗ್ಗೆ ಮಾತನಾಡುತ್ತವೆ ಪ್ರತಿ ಸ್ಲೈಡ್ನ ಎಡಗೈಯಲ್ಲಿ ಎಂದಿನಂತೆ ಔಟ್ ಲೈನ್ ಲಭ್ಯವಿರುತ್ತದೆ ಈಗ ನಾವು ಒಬ್ಜೆಕ್ಟ್ ಮಾದರಿಗಳನ್ನು ಗಮನಿಸಿದರೆ ಈ ಮಾಡ್ಯೂಲ್ ನಲ್ಲಿ ನಾವು ಪರಿಗಣಿಸಬೇಕಾದ ಮತ್ತು ಪ್ರಯತ್ನಿಸಬೇಕಾದ ನಾಲ್ಕು ಪ್ರಮುಖ ಅಂಶಗಳಿವೆ ಮತ್ತು ಮುಂದಿನ 2 ರಲ್ಲಿ ಒಬ್ಜೆಕ್ಟ್ ಮಾದರಿ ಈ ವಿಭಿನ್ನ ಅಂಶವನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ ಪ್ರಮುಖ ಅಂಶಗಳು ಅಬ್ಸ್ಟ್ರಾಕ್ಷನ್ ಎನ್ಕ್ಯಾಪ್ಸುಲೇಷನ್ ಮಾಡ್ಯುಲಾರಿಟಿ ಮತ್ತು ಹೈರಾರ್ಚಿ ಯನ್ನು ಒಳಗೊಂಡಿವೆ ಹಿಂದಿನ ಮಾಡ್ಯೂಲ್ ಗಳಲ್ಲಿ ಈ ಪದಗಳ ಬಗ್ಗೆ ನೀವು ಸ್ವಲ್ಪ ಅಸ್ಪಷ್ಟವಾಗಿ ಕೇಳಿದ್ದೀರಿ ಈಗ ನಮ್ಮ ಉದ್ದೇಶ ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ ವ್ಯಾಖ್ಯಾನಿಸುವುದು ಒಬ್ಜೆಕ್ಟ್ ಮಾದರಿಗಳ ಈ ನಿಯತಾಂಕಗಳು ಮತ್ತು ಅವು ವಿಭಿನ್ನ ಉದಾಹರಣೆಗಳಲ್ಲಿ ಹೇಗೆ ಬಳಸುತ್ತೇವೆ ಎಂಬುದನ್ನು ನೋಡೋಣ ಅಗತ್ಯವಾದ 4 ಪ್ರಮುಖ ಅಂಶಗಳ ಜೊತೆಗೆ ಒಬ್ಜೆಕ್ಟ್ ಮಾದರಿಗಳನ್ನು ವ್ಯಾಖ್ಯಾನಿಸುವಲ್ಲಿ ಕೆಲವು ನಿಖರವಾಗಿಲ್ಲದ ಅಗತ್ಯವಿಲ್ಲದ ಆದರೆ ಉಪಯುಕ್ತವಾದ ಅಂಶಗಳು ಇವೆ ಅವು ಸಣ್ಣ ಅಂಶಗಳಾಗಿವೆ ಮತ್ತು ಅವುಗಳು ಟೈಪಿಂಗ್ ಏಕಕಾಲೀನತೆ ಮತ್ತು ನಿರಂತರತೆ ಆಗಿವೆ ಆದ್ದರಿಂದ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ನ ಪ್ರಮುಖ ಪರಿಕಲ್ಪನೆಯಾದ ಅಬ್ಸ್ಟ್ರಾಕ್ಷನ್ ನ ಪ್ರಮುಖ ಅಂಶಗಳೊಂದಿಗೆ ನಾವು ಈಗ ಪ್ರಾರಂಭಿಸುತ್ತೇವೆ ಅಬ್ಸ್ಟ್ರಾಕ್ಷನ್ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ನಾವು ಆ ವಿಷಯವನ್ನು ಪುನರುಚ್ಚರಿಸುತ್ತಿದ್ದೇವೆ ಅಬ್ಸ್ಟ್ರಾಕ್ಷನ್ ಇಂದ ಅನಗತ್ಯ ವಿವರಗಳನ್ನು ಬಿಟ್ಟುಬಿಡುವುದರ ಮೂಲಕ ಕೇವಲ ಸಮಸ್ಯೆ ಆಗಿದೆ ಮಾನವನ ಮೆದುಳು ಅನಿಯಂತ್ರಿತ ಪ್ರಮಾಣದ ಶಬ್ದಾರ್ಥದ ಸಂಕೀರ್ಣತೆಯನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಪ್ರತಿ ಹಂತದಲ್ಲೂ ವಿಷಯಗಳು ಸರಳವಾಗಿರಬೇಕು ಆದ್ದರಿಂದ ನಾವು ಅಬ್ಸ್ಟ್ರಾಕ್ಷನ್ ನ ಬಗ್ಗೆ ಮಾತನಾಡುವಾಗ ನಾವು ಮೊದಲು ವಿವರಣೆಯನ್ನು ರಚಿಸುವಲ್ಲಿ ಅಥವಾ ನಾವು ಮಾಡಲು ಪ್ರಯತ್ನಿಸುತ್ತಿರುವ ವಿವರಣೆಯನ್ನು ರಚಿಸುವಲ್ಲಿ ನಮ್ಮ ಉದ್ದೇಶವೇನು ಎಂಬುದನ್ನು ನೋಡುತ್ತೇವೆ ಮತ್ತು ಆ ಉದ್ದೇಶಕ್ಕಾಗಿ ನಾವು ವ್ಯವಸ್ಥೆಯ ಅಥವಾ ಉಪವ್ಯವಸ್ಥೆಯ ಕೆಲವು ನಿರ್ದಿಷ್ಟ ದೃಷ್ಟಿಕೋನವನ್ನು ಮಾತ್ರ ನೋಡುತ್ತೇವೆ ಮತ್ತು ಉಳಿದ ವಿವರಗಳನ್ನು ನಿರ್ಲಕ್ಷಿಸುತ್ತೇವೆ ಈ ಪ್ರಕ್ರಿಯೆಯನ್ನು ಅಬ್ಸ್ಟ್ರಾಕ್ಷನ್ ಎಂದು ಕರೆಯಲಾಗುತ್ತದೆ ಮತ್ತು ನಮ್ಮಲ್ಲಿರುವಂತೆ ಮೊದಲೇ ಹೇಳಿದಂತೆ ಇದು ಮಾದರಿ ನಿರ್ಮಾಣದ ಪ್ರಕ್ರಿಯೆಯಾಗಿದೆ ಉದಾಹರಣೆಗೆ ನಾವು ಕಾರ್ ನ ಬ್ರೇಕ್ ಗಳನ್ನು ಪರಿಶೀಲಿಸುತ್ತಿದ್ದರೆ ಮುಖ್ಯವಾಗಿ ಕಾರನ್ನು ನಿಯಂತ್ರಿಸುವ ಚಾಲಕನ ದೃಷ್ಟಿಕೋನದಿಂದ ನಾವೆಲ್ಲರೂ ಅಬ್ಸ್ಟ್ರಾಕ್ಷನ್ ಗೆ ಸಂಬಂಧಿಸಿದ ಬ್ರೇಕ್ ಗಾಗಿ ಪೆಡಲ್ ಅನ್ನು ಒತ್ತುವುದರಿಂದ ವೇಗವನ್ನು ನಿಯಂತ್ರಿಸಬಹುದು ಎಲೆಕ್ಟ್ರೋಮೆಕಾನಿಕಲ್ ಅಥವಾ ಅದು ಎಷ್ಟು ನಿಖರವಾಗಿ ಸಂಭವಿಸುತ್ತದೆ ಎಂಬ ವಿಷಯದಲ್ಲಿ ಹೆಚ್ಚಿನ ಕಾಳಜಿಯಿಲ್ಲದೆ ಕಾರು ವೇಗವನ್ನು ನಿಯಂತ್ರಿಸುವ ಎಲೆಕ್ಟ್ರಾನಿಕ್ ಉಪವ್ಯವಸ್ಥೆಯಾಗಿರಬಹುದು ಆದ್ದರಿಂದ ಇದು ನಮ್ಮ ಒಒಎಡಿ ಪುಸ್ತಕದಿಂದ ಬಂದಿದೆ ಇದು ವ್ಯಂಗ್ಯಚಿತ್ರಕಾರರ ಅಬ್ಸ್ಟ್ರಾಕ್ಷನ್ ನ ದೃಷ್ಟಿಕೋನ ಆಗಿದೆ ಆದ್ದರಿಂದ ಬೆಕ್ಕು ಇದೆ ಮತ್ತು ಎರಡು ಬದಿಗಳಲ್ಲಿ ಇಬ್ಬರು ವೀಕ್ಷಕರು ಇದ್ದಾರೆ ಒಬ್ಬರು ಖಂಡಿತವಾಗಿಯೂ ಕೆಲವು ಎಲೆಕ್ಟ್ರಾನಿಕ್ ವಿಧಾನಗಳಿಂದ ಬೆಕ್ಕನ್ನು ನೋಡುತ್ತಾರೆ ಇನ್ನೊಬ್ಬರು ಪಶುವೈದ್ಯ ಶಸ್ತ್ರಚಿಕಿತ್ಸಕರಾಗಿದ್ದು ಬೆಕ್ಕನ್ನು ನೋಡಿದಾಗಲೆಲ್ಲಾ ಎಲ್ಲವನ್ನೂ ಆಂತರಿಕ ಅಂಗಗಳ ದೃಷ್ಟಿಯಿಂದ ನೋಡುತ್ತಾರೆ ಆದ್ದರಿಂದ ಇದು ಒಂದೇ ಬೆಕ್ಕು ಆದರೆ ಇಬ್ಬರು ವೀಕ್ಷಕರು ಮೂಲತಃ ಬೆಕ್ಕಿನ ಎರಡು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡುತ್ತಾರೆ ಕಾಂಕ್ರೀಟ್ ಉದಾಹರಣೆಗಳಿಗೆ ಬರಲು ವಿದ್ಯುತ್ ಸರ್ಕ್ಯೂಟ್ ನೊಂದಿಗೆ ಪ್ರಾರಂಭಿಸೋಣ ಸರ್ಕ್ಯೂಟ್ ವಿನ್ಯಾಸಗೊಳಿಸಲು ನಿಮ್ಮನ್ನು ಕೇಳಲಾಗಿದೆ ಎಂದು ಭಾವಿಸೋಣ ಅದು ಯಾವುದೇ ಸರ್ಕ್ಯೂಟ್ ಆಗಿರಬಹುದು ಇದು ಮೆಟ್ಟಿಲುಗಳ ಬೆಳಕಿನ ಸರ್ಕ್ಯೂಟ್ ಆಗಿರಬಹುದು ಅದು ಟ್ರಾಫಿಕ್ ಸಿಗ್ನಲಿಂಗ್ ಸರ್ಕ್ಯೂಟ್ ಆಗಿರಬಹುದು ಇದು ಹೆಚ್ಚು ಸಂಕೀರ್ಣವಾದ ಡಿಜಿಟಲ್ ಸಿಸ್ಟಮ್ ಸರ್ಕ್ಯೂಟ್ ಗಳಾಗಿರಬಹುದು ಈಗ ನಿಮ್ಮ ವಿಧಾನ ಹೇಗಿರಬೇಕು ಎಂಬುದು ಪ್ರಶ್ನೆ ವಿದ್ಯುತ್ ಸರ್ಕ್ಯೂಟ್ ಸ್ವಾಭಾವಿಕವಾಗಿ ಇನ್ಪುಟ್ ಹೊಂದಿದೆ ಮತ್ತು ಔಟ್ಪುಟ್ ಗಳನ್ನು ಹೊಂದಿರುತ್ತದೆ ಮತ್ತು ಅವು ಸಮಯವನ್ನು ಅವಲಂಬಿಸಿರುತ್ತದೆಈಗ ನೀವು ನಿಜವಾಗಿಯೂ ಸಾಧ್ಯವಿರುವ ಎಲ್ಲ ಇನ್ಪುಟ್ ಗಳ ಮತ್ತು ಅವುಗಳ ಅನುಗುಣವಾದ ಔಟ್ಪುಟ್ ಗಳ ಮೂಲಕ ಹೋಗಲು ಬಯಸುತ್ತೀರಿ ಮತ್ತು ಸಿಸ್ಟಮ್ ಆಗಿರಬಹುದಾದ ಎಲ್ಲ ಸ್ಟೇಟ್ ಗಳನ್ನು ನಿರೂಪಿಸಲು ನೀವು ಬಯಸುವಿರಾ ಇವು ಗಣಿತದ ಅರ್ಥದಲ್ಲಿ ಇವು ಸಾಧ್ಯ ಆದರೆ ಪ್ರಾಯೋಗಿಕ ಅರ್ಥದಲ್ಲಿ ಇವುಗಳು ವಾಸ್ತವಿಕವಲ್ಲ ನೀವು ಸಾಧ್ಯವಿರುವ ಎಲ್ಲ ಇನ್ಪುಟ್ ಗಳನ್ನು ನೋಡಲು ಸಾಧ್ಯವಿಲ್ಲ ಮತ್ತು ಸಾಧ್ಯವಿರುವ ಎಲ್ಲ ಔಟ್ಪುಟ್ ಗಳನ್ನು ತಿಳಿಯಲು ಸಾಧ್ಯವಿಲ್ಲ ನೀವು ಬೇರೆ ಪದದಲ್ಲಿ ನೀವು ನಿಜವಾಗಿಯೂ ವ್ಯವಸ್ಥೆಯನ್ನು ಹೊಂದಿದ್ದರೆ ಇದನ್ನು ಮಾಡಬಹುದಾದ ಹೊಸ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವ ಅಗತ್ಯವಿಲ್ಲ ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಯಾವ ಅಂಶವನ್ನು ಎದುರಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ನೀವು ಬಹುಶಃ ಸರ್ಕ್ಯೂಟ್ ಗಾಗಿ ವಿವಿಧ ರೀತಿಯ ಮಾದರಿಗಳನ್ನು ನೋಡಬಹುದು ಆದ್ದರಿಂದ ದಯವಿಟ್ಟು ಈ ನಿರ್ದಿಷ್ಟ ಸರ್ಕ್ಯೂಟ್ ಗಳು ಯಾವುವು ಅವುಗಳ ಕ್ರಿಯಾತ್ಮಕತೆಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ ಆದರೆ ಇದು ಕೇವಲ ವಿದ್ಯುತ್ ಸರ್ಕ್ಯೂಟ್ ಗಳನ್ನು ವಿವರಿಸಲು ಸಾಮಾನ್ಯವಾಗಿ ಬಳಸಲಾಗುವ ವಿಭಿನ್ನ ಸಂಭವನೀಯ ಮಾದರಿಗಳನ್ನು ವಿವರಿಸುತ್ತದೆ ಸ್ಕೀಮ್ಯಾಟಿಕ್ ಡೈಗ್ರಾಮ್ ವೈರಿಂಗ್ ಡೈಗ್ರಾಮ್ ಟೈಮಿಂಗ್ ಡೈಗ್ರಾಮ್ ಸಿಎಂಒಎಸ್ ಡೈಗ್ರಾಮ್ ಲೇಔಟ್ ಡೈಗ್ರಾಮ್ ಮದರ್ ಬೋರ್ಡ್ ಡೈಗ್ರಾಮ್ ಮತ್ತು ಇನ್ನೂ ಹಲವು ಇರಬಹುದು ಆದ್ದರಿಂದ ನಾವು ಒಮ್ಮೆ ನೋಡಿದರೆ ನಾವು ಸ್ಕೀಮ್ಯಾಟಿಕ್ ಡೈಗ್ರಾಮ್ ವನ್ನು ಯಾವಾಗ ಬಳಸುತ್ತೇವೆ ಸರ್ಕ್ಯೂಟ್ ನ ವಿದ್ಯುತ್ ನಡವಳಿಕೆಯನ್ನು ಪ್ರಾಥಮಿಕವಾಗಿ ನೀವು ಆಸಕ್ತಿ ಹೊಂದಿರುವಾಗ ವಿಶ್ಲೇಷಿಸುತ್ತೀರಿ ಆದ್ದರಿಂದ ಯಾವ ರೀತಿಯ ತಂತಿ ಅಥವಾ ಯಾವ ರೀತಿಯ ಪ್ರತಿರೋಧಕ ಘಟಕ ಬಳಸುತ್ತಿರುವ ಅಥವಾ ನೀವು ಯಾವ ರೀತಿಯ ಡಯೋಡ್ ಗಳನ್ನು ತೊಡಗಿಸಿಕೊಂಡಿರಬಹುದು ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಘಟಕಗಳನ್ನು ಕ್ರಮಬದ್ಧವಾಗಿ ಸಂಪರ್ಕಿಸಲಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಆದರೆ ನೀವು ವಿವಿಧ ರೀತಿಯ ವಿದ್ಯುತ್ ವಿಶ್ಲೇಷಣೆಯನ್ನು ಬಳಸಲು ಬಯಸುತ್ತೀರಿ ಕಿರ್ಚಾಫ್ ಲಾ ಥೆವೆನಿನ್ Thevenins ಪ್ರಮೇಯ ನಾರ್ಟನ್ Nortons ಪ್ರಮೇಯ ಸೂಪರ್ ಪೊಸಿಷನ್ ಮುಂತಾದ ಮಾದರಿಗಳನ್ನು ಮತ್ತು ನೀವು ಸ್ಕೀಮ್ಯಾಟಿಕ್ ಡೈಗ್ರಾಮ್ ದಲ್ಲಿ ತೊಡಗುತ್ತೀರಿ ಆದರೆ ನೀವು ಆ ಸರ್ಕ್ಯೂಟ್ ಅನ್ನು ಬೋರ್ಡ್ ನಲ್ಲಿ ಹಾಕಲು ಪ್ರಾರಂಭಿಸಬೇಕು ಎಂದು ನಿಮಗೆ ತಿಳಿದಿರುವಂತೆ ನೂರಾರು ವೈರಿಂಗ್ ಸಂಪರ್ಕಗಳನ್ನು ಮಾಡಬಹುದೆಂದು ನಿಮಗೆ ತಿಳಿದಿರುವಾಗ ನಾವು ವೈರಿಂಗ್ ಡೈಗ್ರಾಮ್ ಅನ್ನು ನೋಡುತ್ತೇವೆ ಅದು ಸಂಪರ್ಕಗಳನ್ನು ಹೇಗೆ ಮಾಡಲಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಸರ್ಕ್ಯೂಟ್ ನ ಔಟ್ಪುಟ್ ಸಮಯದೊಂದಿಗೆ ಬದಲಾಗುವ ವಿಧಾನವನ್ನು ನೀವು ನೋಡಲು ಬಯಸಿದರೆ ಸಾಮಾನ್ಯವಾಗಿ ನೀವು ಟೈಮಿಂಗ್ ಡೈಗ್ರಾಮ್ ಗಳನ್ನು ನೋಡುತ್ತೀರಿ ನೀವು ಸೆಮಿ ಕಂಡಕ್ಟರ್ ಸರ್ಕ್ಯೂಟ್ ಅನ್ನು ನೋಡುತ್ತಿದ್ದರೆ ನೀವು ಕೆಲವು ರೀತಿಯ ಬೈನರಿ ತರ್ಕವನ್ನು ಲೊ ಲೆವೆಲ್ ನಲ್ಲಿ ಅರಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ನೀವು ಬಹುಶಃ ಸಿಎಂಒಎಸ್ ಗೇಟ್ ಗಳನ್ನು ನಂತರ ಸ್ಮಾರ್ಟ್ ಡೈಗ್ರಾಮ್ ಗಳನ್ನು ನೋಡುತ್ತಿರುವಿರಿ ಪಿಸಿಬಿ ಗಳಲ್ಲಿ ಘಟಕವನ್ನು ಪರಸ್ಪರ ಸಂಪರ್ಕಿಸಲು ನಾವು ಲೇ ಔಟ್ ಡೈಗ್ರಾಮ್ ಗಳನ್ನು ನೋಡುತ್ತೇವೆ ಭೌತಿಕ ಪಿಸಿಬಿ ಯಲ್ಲಿ ಘಟಕಗಳನ್ನು ಪ್ಯಾಕೇಜ್ ಮಾಡಲು ನಾವು ಮದರ್ ಬೋರ್ಡ್ ಡೈಗ್ರಾಮ್ ಅನ್ನು ನೋಡುತ್ತೇವೆ ಇದು ಸಮಗ್ರವಲ್ಲ ಇದು ಸೂಚಿಸುತ್ತದೆ ಆದ್ದರಿಂದ ನಾನು ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯುತ್ ಸರ್ಕ್ಯೂಟ್ ಸಾರ್ವತ್ರಿಕ ಅಬ್ಸ್ಟ್ರಾಕ್ಷನ್ ಹೊಂದಿಲ್ಲ ಇದು ಸಾರ್ವತ್ರಿಕ ಮಾದರಿಯನ್ನು ಹೊಂದಿಲ್ಲ ನಿಮ್ಮ ಉದ್ದೇಶವನ್ನು ಅವಲಂಬಿಸಿ ನೀವು ಏನು ಮಾಡಬೇಕೆಂಬುದನ್ನು ಅವಲಂಬಿಸಿ ನೀವು ಯಾವ ಉದ್ದೇಶವನ್ನು ಸಾಧಿಸಬೇಕು ನೀವು ವಿಭಿನ್ನ ಮಾದರಿಗಳನ್ನು ಬಳಸಿಕೊಂಡು ಸರ್ಕ್ಯೂಟ್ ನ ವಿಭಿನ್ನ ಅಂಶಗಳನ್ನು ನೋಡುತ್ತೀರಿ ಮತ್ತು ನೀವು ಸ್ಕೀಮ್ಯಾಟಿಕ್ ಅನ್ನು ನೋಡುವಾಗ ನೀವು ಒಂದು ಅಂಶವನ್ನು ಗಮನಿಸಿದಾಗ ನೀವು ಸಮಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನೀವು ಸಮಯವನ್ನು ನೋಡುತ್ತಿರುವಾಗ ಪಿಸಿಬಿ ಯಲ್ಲಿ ಪರಸ್ಪರ ಸಂಪರ್ಕಗಳು ಹೇಗೆ ಸಂಭವಿಸುತ್ತವೆ ಎಂಬುದರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಆದ್ದರಿಂದ ಇದನ್ನು ಅಬ್ಸ್ಟ್ರಾಕ್ಷನ್ ನ ಮೂಲ ಉದ್ದೇಶ ಎಂದು ಕರೆಯಲಾಗುತ್ತದೆ ನಾವು ತುಂಬಾ ವಿಭಿನ್ನ ಉದಾಹರಣೆಗೆ ಹೋಗೋಣ ನಾವು ನಮ್ಮ ದೇಶ ಭಾರತದ ಬಗ್ಗೆ ಮಾತನಾಡಲು ಬಯಸುತ್ತೇವೆ ಭಾರತವನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಎಂದು ಹೇಳೋಣ ನಿಮಗೆ ಆ ಸಮಸ್ಯೆಯನ್ನು ನೀಡಲಾಗಿದೆ ದಯವಿಟ್ಟು ಭಾರತವನ್ನು ಅರ್ಥಮಾಡಿಕೊಳ್ಳಿ ಎಂದು ನೀವು ಏನು ಮಾಡುತ್ತೀರಿ ನೀವು ಭಾರತದ ಪ್ರತಿಯೊಬ್ಬ ನಾಗರಿಕರ ಬಳಿಗೆ ಹೋಗಿಭೇಟಿ ಮಾಡಿ ಮತ್ತು ಆ ನಾಗರಿಕನು ಏನು ಮಾಡುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರ ನಾವು ಪ್ರತಿ ಮನೆಗೆ ಭೇಟಿ ನೀಡುತ್ತೇವೆ ಪ್ರತಿ ಮರವನ್ನು ಪರೀಕ್ಷಿಸುತ್ತೇವೆ ಪ್ರತಿ ಭತ್ತದ ಗದ್ದೆಗಳಿಗೆ ಹೋಗುತ್ತೇವೆ ಇತ್ಯಾದಿ ಎಂಬುದು ಖಂಡಿತವಾಗಿಯೂ ಅಪ್ರಾಯೋಗಿಕವಾಗುತ್ತದೆ ಆದರೆ ನೀವು ಬಹುಶಃ ಏನು ಮಾಡುತ್ತೀರಿ ನೀವು ಬಹುಶಃ ಅನೇಕ ವಿಭಿನ್ನ ಪ್ರಕಾರಗಳ ಅಬ್ಸ್ಟ್ರಾಕ್ಷನ್ ಗಳು ನೋಡುತ್ತೀರಿ ಅಥವಾ ಸಾಮಾನ್ಯವಾಗಿ ನಕ್ಷೆಗಳ ಮಾದರಿಗಳನ್ನು ನೋಡುತ್ತೀರಿ ಆದ್ದರಿಂದ ಇವು ಕೇವಲ ಒಂದೆರಡು ನಮ್ಮ ದೇಶದ ವಿವಿಧ ನಕ್ಷೆಗಳು ರಾಜಕೀಯ ನದಿ ನಕ್ಷೆ ಪವರ್ ಗ್ರಿಡ್ ಸಸ್ಯವರ್ಗ ರೈಲ್ವೆ ವಿಶ್ವ ಪಾರಂಪರಿಕ ತಾಣಗಳ ಉದಾಹರಣೆಗಳಾಗಿವೆ ನೀವು ಭಾರತದ ನಕ್ಷೆಗಳಿಗೆ ಹೋದರೆ ಆ ಪಟ್ಟಿಯನ್ನು ಸಹ ನೀವು ಕಾಣಬಹುದು ವಿವಿಧ ರೀತಿಯ ಪಟ್ಟಿಯನ್ನು ಕಾಣಬಹುದು ನಕ್ಷೆಗಳು ಭಾರತಕ್ಕೆ ಲಭ್ಯವಿರುವ ವಿವಿಧ ರೀತಿಯ ಮಾದರಿಗಳು ಪುಟಗಳಲ್ಲಿ ಚಲಿಸುತ್ತವೆ ಆದ್ದರಿಂದ ನೀವು ನಿರ್ದಿಷ್ಟ ನಕ್ಷೆಗಳನ್ನು ನೋಡಿದರೆ ನಾವು ಆಡಳಿತಾತ್ಮಕ ರಚನೆಯನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದಾಗ ರಾಜಕೀಯ ನಕ್ಷೆಯನ್ನು ಉಲ್ಲೇಖಿಸುತ್ತೇವೆ ನದಿಯ ನಕ್ಷೆಯು ನೀರಿನ ಸಂಪನ್ಮೂಲಗಳ ನೈಸರ್ಗಿಕ ವಿತರಣೆಯ ಬಗ್ಗೆ ನಿಮಗೆ ತಿಳಿಸುತ್ತದೆ ಪವರ್ ಗ್ರಿಡ್ ಒಟ್ಟಾರೆ ವಿದ್ಯುತ್ ರಚನೆಯನ್ನು ಹೇಗೆ ಆಯೋಜಿಸಲಾಗಿದೆ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಮತ್ತೆ ನೀವು ಒಂದು ನಿರ್ದಿಷ್ಟ ಅಂಶವನ್ನು ನೋಡುತ್ತಿರುವಾಗ ನೀವು ನೋಡಲು ಪ್ರಯತ್ನಿಸುತ್ತಿರುವಾಗ ಬಹುಶಃ ನೀವು ಕೆಲವು ಪ್ರವಾಸೋದ್ಯಮ ಸೇವೆಗಳಿಗಾಗಿ ಯೋಜಿಸುತ್ತಿದ್ದೀರಿ ಮತ್ತು ನೀವು ಆಸಕ್ತಿದಾಯಕ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾರತದ ಸಂಪ್ರದಾಯದ ಪ್ರವಾಸವನ್ನು ಮಾಡಲು ಬಯಸುತ್ತಿದ್ದರೆ ಭಾರತದಲ್ಲಿ ನದಿಗಳು ಹೇಗೆ ಸಂಪರ್ಕ ಹೊಂದಿವೆ ಎಂಬುದನ್ನು ನಿರ್ಲಕ್ಷಿಸಿ ವಿಶ್ವ ಪರಂಪರೆಯ ಸೈಟ್ ನಕ್ಷೆಯನ್ನು ಖಂಡಿತವಾಗಿ ನೋಡಿ ಆದರೆ ಮುಂದಿನ ಹಂತದಲ್ಲಿ ನೀವು ರೈಲ್ವೆ ನೆಟ್ವರ್ಕ್ ನಕ್ಷೆಯನ್ನು ಉಲ್ಲೇಖಿಸಬೇಕಾಗಬಹುದು ಏಕೆಂದರೆ ಆ ಪ್ರವಾಸಿಗರು ಸ್ಥಳಗಳಲ್ಲಿ ಹೇಗೆ ಸಾಗಿಸಲ್ಪಡುತ್ತಾರೆ ಎಂಬ ವಿಷಯದಲ್ಲಿ ನೀವು ಅಬ್ಸ್ಟ್ರಾಕ್ಷನ್ ಅನ್ನು ಬಯಸುತ್ತೀರಿ ಆದ್ದರಿಂದ ನಿಮ್ಮ ಉದ್ದೇಶವನ್ನು ಅವಲಂಬಿಸಿ ನೀವು ಕೆಲವು ಅಂಶಗಳನ್ನು ಗಮನಿಸುತ್ತೀರಿ ಮತ್ತು ಉಳಿದವುಗಳನ್ನು ನಿರ್ಲಕ್ಷಿಸುತ್ತೀರಿ ಮೂರನೆಯ ವಿಭಿನ್ನ ಉದಾಹರಣೆ ಇಲ್ಲಿ ನಾವು ಹೈಡ್ರೋಪೋನಿಕ್ ತೋಟಗಾರಿಕೆ ವ್ಯವಸ್ಥೆಯ ಬಗ್ಗೆ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸೋಣ ಹೈಡ್ರೋಪೋನಿಕ್ ಫಾರ್ಮ್ ಒಂದು ಮಣ್ಣಿಲ್ಲದ ಮರಳು ಇಲ್ಲದ ಜಲ್ಲಿ ಇಲ್ಲದ ಕೃಷಿ ಅಲ್ಲಿ ನೀವು ಸಸ್ಯಗಳನ್ನು ಬೆಳೆಸಲು ಪೌಷ್ಟಿಕ ದ್ರಾವಣವನ್ನು ಹೊಂದಿರುತ್ತೀರಿ ಮತ್ತು ನೀವು ಆ ರೀತಿಯ ವ್ಯವಸ್ಥೆಯನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಭಾವಿಸೋಣ ಈಗ ನಿಮಗೆ ಹೈಡ್ರೋಪೋನಿಕ್ ಫಾರ್ಮ್ ಗೆ ಏನು ಬೇಕು ತಾಪಮಾನ ಆರ್ದ್ರತೆ ಬೆಳಕು ಪಿಎಚ್ ಆಮ್ಲೀಯತೆ ಪೋಷಕಾಂಶಗಳ ಸಾಂದ್ರತೆಗಳಂತಹ ಹಲವಾರು ಗ್ರೀನ್ ಹೌಸ್ ನಿಯತಾಂಕಗಳನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಆದ್ದರಿಂದ ನೀವು ಸ್ವಯಂಚಾಲಿತ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲು ಬಯಸಿದರೆ ನೀವು ವೈವಿಧ್ಯಮಯ ಅಬ್ಸ್ಟ್ರಾಕ್ಷನ್ ಗಳನ್ನು ನಿರ್ವಹಿಸಬೇಕಾಗುತ್ತದೆ ಅಥವಾ ಅಬ್ಸ್ಟ್ರಾಕ್ಷನ್ ಅನ್ನು ಸೆರೆಹಿಡಿಯಬೇಕು ಉದಾಹರಣೆಗೆ ಈ ಸರಳ ಸಂದರ್ಭದಲ್ಲಿ ನಾನು ವಿಭಿನ್ನ ಗ್ರೀನ್ ಹೌಸ್ ನಿಯತಾಂಕಗಳನ್ನು ನಿಯಂತ್ರಿಸಬೇಕಾದರೆ ಖಂಡಿತವಾಗಿಯೂ ಮೊದಲ 2 ಅಬ್ಸ್ಟ್ರಾಕ್ಷನ್ ಗಳು ಸಾಕಷ್ಟು ಸ್ಪಷ್ಟವಾಗಿವೆ ನಾನು ಯಾವುದೇ ಸಮಯದಲ್ಲಿ ಈ ನಿಯತಾಂಕಗಳು ಏನೆಂದು ತಿಳಿಯಲು ನನಗೆ ಅಗತ್ಯವಿರುತ್ತದೆ ಆದ್ದರಿಂದ ನನಗೆ ಸೆನ್ಸಾರ್ ಗಳು ಬೇಕಾಗುತ್ತವೆ ಮತ್ತು ನಾನು ಅವುಗಳನ್ನು ನಿಯಂತ್ರಿಸಲು ಬಯಸುತ್ತೇನೆ ಈ ತಾಪಮಾನವು ತುಂಬಾ ಕಡಿಮೆಯಾಗಿದ್ದರೆ ನಾನು ತಿಳಿದುಕೊಳ್ಳುವುದು ಸಾಕಾಗುವುದಿಲ್ಲ ಅದನ್ನು ಹೆಚ್ಚಿಸುವ ಅಗತ್ಯವಿದೆ ತಾಪಮಾನವು ಅಧಿಕವಾಗಿದ್ದರೆ ನಾನು ಅದನ್ನು ಕಡಿಮೆ ಮಾಡಬೇಕಾಗುತ್ತದೆ ಆದ್ದರಿಂದ ನನಗೆ ಆಕ್ಟುಯೇಟರ್ ಗಳು ಬೇಕಾಗುತ್ತವೆ ಉದಾಹರಣೆಗೆ ತಾಪಮಾನಕ್ಕಾಗಿ ನನಗೆ ಹೀಟರ್ ಗಳು ಬೇಕಾಗುತ್ತವೆ ಇತರ ನಿಯತಾಂಕಗಳಿಗಾಗಿ ನನಗೆ ಹಲವಾರು ಇತರ ಆಕ್ಟುಯೇಟರ್ ಗಳ ಅಗತ್ಯವಿದೆ ಸ್ವಲ್ಪಮಟ್ಟಿಗೆ ಹೆಚ್ಚು ಅಸ್ಪಷ್ಟ ಪದಗಳು ಖಂಡಿತವಾಗಿಯೂ ಹೈಡ್ರೋಪೋನಿಕ್ ಫಾರ್ಮ್ ಅನ್ನು ನಾವು ವಿನ್ಯಾಸಗೊಳಿಸುತ್ತಿದ್ದರೆ ನಂತರ ನಾವು ಸಸ್ಯಗಳು ಹೇಗೆ ಬೆಳೆಯುತ್ತವೆ ಮತ್ತು ವಿಭಿನ್ನ ಪೋಷಕಾಂಶಗಳು ಮತ್ತು ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಮೂಲಕ ಅವುಗಳ ಬೆಳವಣಿಗೆಯ ಯೋಜನೆಯನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ನಮಗೆ ಒಂದು ಕಲ್ಪನೆ ಇರಬೇಕಾಗುತ್ತದೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಸ್ಪಷ್ಟವಾಗಿದೆ ಆದರೆ ನಿರ್ಣಾಯಕ ಕೀ ಅಬ್ಸ್ಟ್ರಾಕ್ಷನ್ ಬೆಳೆಯುತ್ತಿರುವ ಯೋಜನೆಗಳಾಗಿದ್ದು ಸಸ್ಯಗಳನ್ನು ಹೇಗೆ ಬೆಳೆಯಬಹುದು ಎಂಬುದನ್ನು ನಾವು ನಿರ್ಧರಿಸುತ್ತೇವೆ ಆದ್ದರಿಂದ ಇವೆಲ್ಲವೂ ಅಬ್ಸ್ಟ್ರಾಕ್ಷನ್ ಆದರೆ ಪ್ರತಿ ಅಬ್ಸ್ಟ್ರಾಕ್ಷನ್ ವಿಭಿನ್ನ ಅಂಶವನ್ನು ನೋಡುತ್ತದೆ ಮತ್ತು ನೀವು ಸೆನ್ಸಾರ್ ವನ್ನು ನೋಡಿದಾಗ ಬೆಳೆಯುತ್ತಿರುವ ಸಸ್ಯದ ಅಂಶಗಳನ್ನು ನೀವು ಖಂಡಿತವಾಗಿಯೂ ನಿರ್ಲಕ್ಷಿಸುತ್ತಿದ್ದೀರಿ ನೀವು ಬೆಳೆಯುತ್ತಿರುವ ಸಸ್ಯವನ್ನು ನೋಡುತ್ತಿರುವಾಗ ನೀವು ಹೀಟರ್ ನ ಅಂಶಗಳನ್ನು ನಿರ್ಲಕ್ಷಿಸುತ್ತಿದ್ದೀರಿ ಮತ್ತು ಹೀಗೆ ಆದರೆ ಇಡೀ ವ್ಯವಸ್ಥೆಯು ಕಾರ್ಯಸಾಧ್ಯವಾಗಲು ಹೇಗಾದರೂ ಒಟ್ಟಾಗಿ ಕೆಲಸ ಮಾಡಲು ನಿಮಗೆ ಈ ಎಲ್ಲ ವಿಭಿನ್ನ ಅಬ್ಸ್ಟ್ರಾಕ್ಷನ್ ಗಳು ಬೇಕಾಗುತ್ತದೆ ಆದ್ದರಿಂದ ಇದು ಅಬ್ಸ್ಟ್ರಾಕ್ಷನ್ ನ ಮೂಲ ಪರಿಕಲ್ಪನೆ ಮತ್ತು ಆಗಾಗ್ಗೆ ಅಬ್ಸ್ಟ್ರಾಕ್ಷನ್ ಕೇವಲ ಪ್ರತ್ಯೇಕತೆಯಾಗಿದೆ ಎಂದು ನಾವು ನೋಡುತ್ತೇವೆ ಅಬ್ಸ್ಟ್ರಾಕ್ಷನ್ ಅನ್ನು ವ್ಯಕ್ತಪಡಿಸುವುದು ಕಷ್ಟ ಆದ್ದರಿಂದ ನಾವು ಮಾಡುತ್ತಿರುವುದು ಒಂದೇ ಸಮಸ್ಯೆಯ ಹಲವಾರು ಅಬ್ಸ್ಟ್ರಾಕ್ಷನ್ ಗಳು ಆಗಾಗ್ಗೆ ಸಾಧ್ಯ ಮತ್ತು ನಾವು ಕೆಲವನ್ನು ಕೇಂದ್ರೀಕರಿಸುತ್ತೇವೆ ಮತ್ತು ಉಳಿದವುಗಳನ್ನು ನಿರ್ಲಕ್ಷಿಸುತ್ತಿದ್ದೇವೆ ಪ್ರತಿ ಅಬ್ಸ್ಟ್ರಾಕ್ಷನ್ ಗೆ ನಾವು ವಿಭಿನ್ನ ಮಾದರಿಯನ್ನು ಹೊಂದಿದ್ದೇವೆ ಇದರ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈಗ ಸಮಸ್ಯೆ ಸಂಕೀರ್ಣವಾಗಿದ್ದಾಗ ಅದು ನಾವು ಹುಡುಕುತ್ತಿರುವ ವಿಶಿಷ್ಟ ಗುರಿ ವ್ಯವಸ್ಥೆಗಳಾಗಿದ್ದರೆ ಏಕ ಹಂತದ ಅಬ್ಸ್ಟ್ರಾಕ್ಷನ್ ಅಸಮರ್ಪಕವಾಗಿದೆ ಇದು ಒಂದು ಪ್ರಮುಖ ಅಂಶವಾಗಿದ್ದು ನೀವು ಬಯಸಿದರೆ ನೀವು ಸಂಪೂರ್ಣ ಸಿಸ್ಟಮ್ ಅನ್ನು ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಇಡೀ ಸಿಸ್ಟಮ್ ಗಾಗಿ ನೀವು ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳ ಗುಂಪನ್ನು ರಚಿಸುವಿರಿ ಅದು ಆಗಾಗ್ಗೆ ಅತ್ಯಂತ ಸಂಕೀರ್ಣವಾಗಿದೆ ಎಂದು ಕಂಡುಬರುತ್ತದೆ ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂದರೆ ಅದು ಶ್ರೇಣೀಕೃತ ಅಬ್ಸ್ಟ್ರಾಕ್ಷನ್ ನ ಪರಿಕಲ್ಪನೆಯನ್ನು ಆಶ್ರಯಿಸುತ್ತೀರಿ ಅದು ನೀವು ಅಬ್ಸ್ಟ್ರಾಕ್ಷನ್ ನಲ್ಲಿ ಒಂದು ಲೇಯರ್ ಅನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಲೋಯರ್ ಲೇಯರ್ ನ ಅಬ್ಸ್ಟ್ರಾಕ್ಷನ್ ಗಳನ್ನು ಬಳಸಿಕೊಂಡು ಲೋಯರ್ ಲೇಯರ್ ನ ಅಬ್ಸ್ಟ್ರಾಕ್ಷನ್ ಅನ್ನು ಬಳಸುವುದನ್ನು ನೀವು ರೂಪಿಸುತ್ತೀರಿ ನಂತರ ನೀವು ನಿಜವಾಗಿಯೂ ಮಾದರಿ ಮಾಡಿರುವ ಲೇಯರ್ ಅನ್ನು ಅಬ್ಸ್ಟ್ರಾಕ್ಷನ್ ಹೆಚ್ಚಿನ ಲೇಯರ್ ನ ಪ್ರಕಾರ ಕಾರ್ಯಗತಗೊಳಿಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ನೀವು ಒಟ್ಟಾರೆಯಾಗಿ ವ್ಯವಸ್ಥೆಗಳಿಗೆ ಅಬ್ಸ್ಟ್ರಾಕ್ಷನ್ ನ ಶ್ರೇಣಿಯನ್ನು ರಚಿಸುತ್ತೀರಿ ನಾವು ಭೂಮಿಯಲ್ಲಿ ವಾಸಿಸುವ ಜೀವ ರೂಪಗಳನ್ನು ಅಧ್ಯಯನ ಮಾಡಲು ನಮಗೆ ನೀಡಲಾಗಿದೆ ಎಂದು ಹೇಳುವ ಉದಾಹರಣೆಗಳನ್ನು ನೋಡೋಣ ಈಗ ಸ್ವಾಭಾವಿಕವಾಗಿ ಪ್ರತಿಯೊಂದು ಜೀವಿಗಳನ್ನು ನೋಡುವುದು ಅಸಾಧ್ಯ ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಅಬ್ಸ್ಟ್ರಾಕ್ಷನ್ ನ ಕ್ರಮಾನುಗತವನ್ನು ಮಾಡುತ್ತೀರಿ ಆದ್ದರಿಂದ ನೀವು ಕ್ರಮಾನುಗತವನ್ನು ಗಮನಿಸಿದರೆ ಇವುಗಳು ಕೆಳಗಿನ ಕಡೆಗೆ ಹೆಚ್ಚು ನಿರ್ದಿಷ್ಟವಾದ ಜಾತಿಗಳಾಗಿವೆ ನಾವು ಹೊಂದಿರಬಹುದಾದ ಜಾತಿಗಳೊಳಗೆ ಕ್ರಮಾನುಗತವು ಇನ್ನೂ ಆಳವಾಗಿ ಹೋಗಬಹುದು ಉದಾಹರಣೆಗೆ ನಾವು ಹೋಮೋಸೇಪಿಯನ್ ಗಳು ಹೋಮೋಸೇಪಿಯನ್ ಗಳೆಂದರೆ ಮಾನವರು ಆದ್ದರಿಂದ ನಾವು ಶ್ರೇಣಿಗಳನ್ನು ಆಳವಾಗಿ ಹೋಗಬಹುದಿತ್ತು ಹೋಮೋಸೇಪಿಯನ್ ರಲ್ಲಿ ಜನಾಂಗೀಯ ಗುಂಪುಗಳಿವೆ ಎಂದು ನೀವು ಹೇಳಬಹುದು ಆದರೆ ನೀವು ಜಾತಿಗಳನ್ನು ಪ್ರಾರಂಭದ ಹಂತದಿಂದ ಪ್ರಾರಂಭಿಸಿದರೆ ಅವುಗಳಲ್ಲಿ ಹಲವಾರು ಇವೆ ಆದ್ದರಿಂದ ಬದಲಿಗೆ ಆ ಅಬ್ಸ್ಟ್ರಾಕ್ಷನ್ ಗಳನ್ನು ನೇರವಾಗಿ ನೋಡುವ ಬದಲು ನೀವು ಅವುಗಳನ್ನು ಅವುಗಳ ಸಾಮಾನ್ಯತೆಗೆ ಅನುಗುಣವಾಗಿ ಗುಂಪು ಮಾಡಿ ಮತ್ತು ಇದರಲ್ಲಿ ಬಹು ಲೇಯರ್ ಗಳನ್ನು ಹೊಂದಿರುವಿರಿ ನೀವು ಫೈಲಮ್ ಗೆ ಬರುತ್ತೀರಿ ನೀವು ಒಟ್ಟಾಗಿ ಫೈಲಮ್ ಗಳನ್ನು ಒಟ್ಟುಗೂಡಿಸುತ್ತೀರಿ ಅವುಗಳ ಸಾಮಾನ್ಯತೆಗೆ ಅನುಗುಣವಾಗಿ ಅವುಗಳನ್ನು ಒಟ್ಟುಗೂಡಿಸಿ ಮತ್ತು ನೀವು ಜೀವಿಗಳ ಮೂಲ ಸ್ಟೇಟ್ ಗೆ ಬಂದರೆ ಅಲ್ಲಿ ನೀವು ಪ್ರಾಣಿಗಳು ಸಸ್ಯಗಳು ಮತ್ತು ಶಿಲೀಂಧ್ರಗಳ ಬಗ್ಗೆ ಮಾತನಾಡುತ್ತೀರಿ ಅದು ಸಸ್ಯಗಳು ಅಥವಾ ಪ್ರಾಣಿಗಳು ಅಥವಾ ಶಿಲೀಂಧ್ರ ಮೂಲ ಜೀವಿಗಳು ಎಂದು ಹೇಳುತ್ತವೆ ಮತ್ತು ಕೆಲವು ಹಂತಗಳಲ್ಲಿ ಖಂಡಿತವಾಗಿಯೂ ಈ ಶ್ರೇಣಿಯನ್ನು ನಿರ್ಧರಿಸುವ ಸಾಮಾನ್ಯ ಗುಣಲಕ್ಷಣಗಳಿವೆ ಮತ್ತು ಸಮಸ್ಯೆಯ ಅವಶ್ಯಕತೆಗಳಿಂದ ಸಮಸ್ಯೆಯ ವಿವರಣೆಯಿಂದ ಈ ಸಾಮಾನ್ಯತೆಯನ್ನು ಹೊರತೆಗೆಯಲು ಮತ್ತು ಈ ಕ್ರಮಾನುಗತವನ್ನು ಸಂಘಟಿಸಲು ಸಾಧ್ಯವಾಗುವುದು ನಮ್ಮ ಕೆಲಸವಾಗಿದೆ ಆದರೆ ಕ್ರಮಾನುಗತೆಯ ಮೂಲಭೂತ ಅವಶ್ಯಕತೆ ಬಹಳ ನಿರ್ಣಾಯಕವಾಗಿದೆ ಏಕೆಂದರೆ ಅಬ್ಸ್ಟ್ರಾಕ್ಷನ್ ನ ಸಂಕೀರ್ಣತೆಯನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತದೆ ನಾವು ಸ್ವಲ್ಪ ಸರಳವಾದ ಸಮಸ್ಯೆಯನ್ನು ನೋಡೋಣ ಆದರೆ ನಾವು ಈಗಾಗಲೇ ತಿಳಿದಿರುವ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಸಹ ಉಲ್ಲೇಖಿಸುತ್ತಿದ್ದೇನೆ ಮತ್ತು ಇದರಲ್ಲಿ ನಾವು ನೌಕರರ ಕಾರ್ಯನಿರ್ವಾಹಕರ ಅಬ್ಸ್ಟ್ರಾಕ್ಷನ್ ಅನ್ನು ಹೊಂದಬಹುದು ಎಂದು ನಿಮಗೆ ತಿಳಿದಿದೆ ಲೀಡ್ ಎಂಜಿನಿಯರ್ ಗಳು ಇದ್ದಾರೆ ಮ್ಯಾನೇಜರ್ ರು ಇದ್ದಾರೆ ಮತ್ತು ನಾವು ಅದನ್ನು ವ್ಯಕ್ತಪಡಿಸಬಹುದು ಇಲ್ಲಿ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರ್ವಾಹಕನು ಒಬ್ಬ ಉದ್ಯೋಗಿ ಲೀಡ್ ಉದ್ಯೋಗಿ ವ್ಯವಸ್ಥಾಪಕನು ಒಬ್ಬ ಉದ್ಯೋಗಿ ಎ೦ದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಆ ಪ್ರಕ್ರಿಯೆಯಲ್ಲಿ ನೀವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ನೋಡಿದರೆ ಅಬ್ಸ್ಟ್ರಾಕ್ಷನ್ ನ ವಿಷಯದಲ್ಲಿ ಹೆಚ್ಚು ಜೆನೆರಿಕ್ ಆದ ಉದ್ಯೋಗಿಯು ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ಆದ್ದರಿಂದ ಎಲ್ಲಾ ನಿರ್ದಿಷ್ಟ ಕಾರ್ಯನಿರ್ವಾಹಕರು ಅಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಸಹ ಆ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ ಆದರೆ ಅವರು ಹೆಚ್ಚುವರಿ ಗುಣಲಕ್ಷಣಗಳನ್ನು ಪಡೆದಿರಬಹುದು ಉದಾಹರಣೆಗೆ ಕಾರ್ಯನಿರ್ವಾಹಕನು ಅವನು ಅಥವಾ ಅವಳು ವರದಿ ಮಾಡುವ ಲೀಡ್ ಅನ್ನು ಹೊಂದಿರುವ ಗುಣಲಕ್ಷಣವನ್ನು ಪಡೆದಿರುತ್ತಾನೆ ಅಂತೆಯೇ ಒಂದು ಲೀಡ್ ವರದಿ ಮಾಡುವ ಮ್ಯಾನೇಜರ್ ಅನ್ನು ಹೊಂದಿರುತ್ತಾನೆ ಎಂದು ಹೇಳಲು ಲೀಡ್ ಗೆ ಹೆಚ್ಚುವರಿ ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಮತ್ತು ಪ್ರತಿಯಾಗಿ ತನ್ನ ಲೀಡ್ ಗೆ ವರದಿ ಮಾಡುವ ಕಾರ್ಯನಿರ್ವಾಹಕರ ಪಟ್ಟಿಯನ್ನು ಹೊಂದಿರುತ್ತಾನೆ ಈ ಅಬ್ಸ್ಟ್ರಾಕ್ಷನ್ ಅನ್ನು ನಿರ್ವಹಿಸುವ ಜವಾಬ್ದಾರಿಗಳ ವರ್ತನೆಯ ದೃಷ್ಟಿಯಿಂದ ಮ್ಯಾನೇಜರ್ ಇದೇ ರೀತಿ ಹೆಚ್ಚುವರಿ ಗುಣಲಕ್ಷಣಗಳು ಹೊಂದಿದ್ದಾನೆ ನೌಕರರ ಮಟ್ಟದಲ್ಲಿ ಕೆಲವು ಸಾಮಾನ್ಯವಾಗಿ ಅಂದರೆ ಎಲ್ಲಾ ವಿಶೇಷತೆಗಳು ಎಲ್ಲಾ ಲೋಯರ್ ಲೆವೆಲ್ ಅಬ್ಸ್ಟ್ರಾಕ್ಷನ್ ಗಳು ಆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತವೆ ಆದರೆ ಕೆಲವು ಹೆಚ್ಚುವರಿ ಜವಾಬ್ದಾರಿಗಳು ಇರಬಹುದು ಅವು ಲೋಯರ್ ಲೆವೆಲ್ ಅಬ್ಸ್ಟ್ರಾಕ್ಷನ್ ಗಳಿಗೆ ನಿರ್ದಿಷ್ಟವಾಗಿರುತ್ತದೆ ಏಕೆಂದರೆ ಕಾರ್ಯನಿರ್ವಾಹಕರು ಲೀಡ್ ಗೆ ವರದಿ ಮಾಡುತ್ತಾರೆ ಲೀಡ್ ಅನೇಕ ಇತರ ವಿಷಯಗಳು ವ್ಯವಸ್ಥಾಪಕರು ಅನೇಕ ಹೆಚ್ಚುವರಿ ಜವಾಬ್ದಾರಿಗಳನ್ನು ಮಾಡಬಹುದು ಮತ್ತು ಹೀಗೆ ಈ ಪ್ರಕ್ರಿಯೆಯಲ್ಲಿ ಮತ್ತೆ ಇದು ಅನನ್ಯವಲ್ಲ ಉದಾಹರಣೆಗೆ ಇದು ನನ್ನ ನೌಕರರು ಇದು ನನ್ನ ಕಾರ್ಯನಿರ್ವಾಹಕ ಇದು ನನ್ನ ಅನುಮೋದಿಸುವ ನೌಕರರು ಇದು ನನ್ನ ಲೀಡ್ ಇದು ನನ್ನ ಮ್ಯಾನೇಜರ್ ಎಂದು ಹೇಳುವ ವಿಭಿನ್ನ ರೀತಿಯ ಹೈರಾರ್ಚಿ ಯನ್ನು ನಾವು ರಚಿಸಬಹುದು ನಾನು ಈ ರೀತಿಯ ಹೈರಾರ್ಚಿ ಯನ್ನು ಸಹ ರಚಿಸಬಹುದು ಮತ್ತುಆದ್ದರಿಂದ ನಾನು ಏನು ಮಾಡಬೇಕೆಂದರೆ ಉದ್ಯೋಗಿಯನ್ನು ಅನುಮೋದಿಸುವ ಹೊಸ ಅಬ್ಸ್ಟ್ರಾಕ್ಷನ್ ಅನ್ನು ನಾನು ಪರಿಚಯಿಸಬೇಕಾಗಿದೆ ಏಕೆಂದರೆ ನಿರ್ವಾಹಕನ ನಡುವೆ ನಾನು ಅನುಮೋದನೆ ರಜೆ ತೆಗೆದುಕೊಂಡಿರುವ ರಜೆ ವಿಷಾದಿಸಿರುವ ರಜೆ ಹಿಂತೆಗೆದುಕೊಳ್ಳುತ್ತೇನೆ ಈ ಜವಾಬ್ದಾರಿಗಳನ್ನು ವರದಿ ಮಾಡಲು ನಾನು ಗಮನಿಸುತ್ತೇನೆ ಲೀಡ್ ಮತ್ತು ಮ್ಯಾನೇಜರ್ ರ ನಡುವಿನ ಒಂದು ಸಾಮಾನ್ಯತೆಯನ್ನು ಕಂಡುಕೊಂಡಿದ್ದೇನೆ ಆದ್ದರಿಂದ ನಾನು ಮತ್ತೊಂದು ಅಬ್ಸ್ಟ್ರ್ಯಾಕ್ಟ್ ಪರಿಕಲ್ಪನೆಯನ್ನು ಹೊಂದಿದ್ದೇನೆ ಎಂದು ನಾನು ಯೋಚಿಸಬಹುದು ಆ ಎಲ್ಲ ಉದ್ಯೋಗಿಗಳು ಬೇರೊಬ್ಬರಿಗೆ ರಜೆ ಅನುಮೋದಿಸಬಹುದು ಕಾರ್ಯನಿರ್ವಾಹಕರು ಆ ಕ್ಲಾಸ್ ಗೆ ಬರುವುದಿಲ್ಲ ಏಕೆಂದರೆ ಇತರರಿಗೆ ರಜೆ ಅನುಮೋದಿಸಲು ಅವರಿಗೆ ಸಾಧ್ಯವಿಲ್ಲ ಆದ್ದರಿಂದ ಅವರು ಬೇರ್ಪಡುತ್ತಾರೆ ಆದರೆ ಇಲ್ಲಿ ನಾನು ಲೀಡ್ ಮತ್ತು ಮ್ಯಾನೇಜರ್ ವಿಷಯದಲ್ಲಿ ಮುಂದಿನ ಹಂತದ ಶ್ರೇಣಿಯಲ್ಲಿ ಪರಿಣತಿ ಹೊಂದಿರುವ ನೌಕರರನ್ನು ಅನುಮೋದಿಸುವ ಮತ್ತೊಂದು ಅಬ್ಸ್ಟ್ರಾಕ್ಷನ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ಇದನ್ನು ವಿವರಿಸುವ ಸಂಪೂರ್ಣ ಅಂಶವೆಂದರೆ ಕ್ರಮಾನುಗತ ಪರಿಭಾಷೆಯಲ್ಲಿ ಇರಿಸಿದಾಗ ಅಬ್ಸ್ಟ್ರಾಕ್ಷನ್ ಗಳು ಯಾವಾಗ ಉತ್ತಮವಾಗಿ ವ್ಯಕ್ತವಾಗುತ್ತವೆ ಮತ್ತು ಆ ಕ್ರಮಾನುಗತಗಳು ಅನನ್ಯವಾಗಿಲ್ಲ ಎಂಬುದನ್ನು ಒತ್ತಿಹೇಳುತ್ತದೆ ನೀವು ಹೈಡ್ರೋಪೋನಿಕ್ ತೋಟಗಾರಿಕೆ ವ್ಯವಸ್ಥೆಗೆ ಹಿಂತಿರುಗಿ ನೋಡಿದರೆ ನಾವು ಸೆನ್ಸಾರ್ ಗಳ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಬಹು ಹಂತದ ಶ್ರೇಣಿಯನ್ನು ಸುಲಭವಾಗಿ ನೋಡಬಹುದು ಅದು ನಿಮಗೆ ಸೆನ್ಸಾರ್ ಗಳನ್ನು ಹೊಂದಿರುವುದರಿಂದ ಅದು ಸಾಮಾನ್ಯವಾಗಿ ವಿಶಿಷ್ಟತೆಯನ್ನು ಹೊಂದಿರುತ್ತದೆ ಬಹು ಹಂತದ ಶ್ರೇಣಿಯನ್ನು ಇದರ ಸೆನ್ಸಾರ್ ಎಲ್ಲಿದೆ ಮತ್ತು ಪ್ರತಿ ಸೆನ್ಸಾರ್ ಗೆ ಮಾಪನಾಂಕ ನಿರ್ಣಯದ ಅಗತ್ಯವಿದೆ ಎ೦ದು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ಅದು ಸೆನ್ಸಾರ್ ನ ಮೂಲ ಆಸ್ತಿಯಾಗಿದೆ ನಂತರ ತಾಪಮಾನ ಸೆನ್ಸಾರ್ ಅನ್ನು ಹೊಂದಿದೆ ಆದ್ದರಿಂದ ಸ್ಥಳದ ಜೊತೆಗೆ ಅದರ ತಾಪಮಾನ ಲಕ್ಷಣವೆಂದರೆ ತಾಪಮಾನ ಮತ್ತು ಪ್ರವಾಹವನ್ನು ವರದಿ ಮಾಡಲು ಸಾಧ್ಯವಾಗುತ್ತದೆ ನಂತರ ನಾನು ಸಕ್ರಿಯ ತಾಪಮಾನ ಸೆನ್ಸಾರ್ ಅನ್ನು ಹೊಂದಿರಬಹುದು ಸಕ್ರಿಯ ತಾಪಮಾನ ಸೆನ್ಸಾರ್ ಅನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ಕೇವಲ ಸೆನ್ಸಾರ್ ಎ೦ದು ಯೋಚಿಸುವುದಿಲ್ಲ ಅದು ಪ್ರತಿ ಬಾರಿಯೂ ಲಭ್ಯವಿದೆ ಇದು ಕಾರ್ಯನಿರ್ವಹಿಸಲು ಒಂದು ಪಾಯಿಂಟ್ ಅನ್ನು ಹೊಂದಿಸಬಹುದು ಮತ್ತು ಹೀಗೆ ಆದ್ದರಿಂದ ಇದು ಹೆಚ್ಚು ಗುಣಲಕ್ಷಣಗಳನ್ನು ಹೊಂದಿದೆ ಹೆಚ್ಚು ನಡವಳಿಕೆಯನ್ನು ಹೊಂದಿದೆ ಮತ್ತು ಆದ್ದರಿಂದ ಇದು ಕ್ರಮಾನುಗತವನ್ನು ರೂಪಿಸುತ್ತದೆ ಇದು ಅಬ್ಸ್ಟ್ರಾಕ್ಷನ್ ನ ವಿಷಯದಲ್ಲಿ ಬಹು ಹಂತವಾಗಿರಬಹುದು ಒಬ್ಜೆಕ್ಟ್ ಮಾದರಿಗಳಿಗೆ ಅಗತ್ಯವಿರುವ ಮುಂದಿನ ಪರಿಕಲ್ಪನೆ ಅಥವಾ ಮುಂದಿನ ಪ್ರಮುಖ ಅಂಶವನ್ನು ಎನ್ಕ್ಯಾಪ್ಸುಲೇಷನ್ ಎಂದು ಕರೆಯಲಾಗುತ್ತದೆ ಎನ್ಕ್ಯಾಪ್ಸುಲೇಷನ್ ಎಂದರೆ ಕ್ಯಾಪ್ಸುಲ್ ಎಂಬ ಪದದೊಂದಿಗೆ ನಾವೆಲ್ಲರೂ ಹೆಚ್ಚು ಪರಿಚಿತರಾಗಿರುವಂತೆ ಅದನ್ನು ಸರಳ ಪದಗಳಲ್ಲಿ ಎನ್ಕ್ಯಾಪ್ಸುಲೇಟ್ ಮಾಡುವುದು ಮತ್ತು ನಾವು ಅದನ್ನು ಡ್ರಗ್ ಗಳು ಔಷಧಿಗಳೊಂದಿಗೆ ಸಂಯೋಜಿಸುತ್ತೇವೆ ನಾವು ಯಾವಾಗ ಅನಾರೋಗ್ಯಕ್ಕೆ ಒಳಗಾಗುತ್ತೇವೋ ನಾವು ಮಾತ್ರೆಗಳನ್ನು ಅಥವಾ ನಮ್ಮಲ್ಲಿ ಕ್ಯಾಪ್ಸುಲ್ ಗಳನ್ನು ಸೇವಿಸುತ್ತೇವೆ ಕ್ಯಾಪ್ಸುಲ್ ಎಂದರೇನು ಕ್ಯಾಪ್ಸುಲ್ ಅನ್ನು ನೀವು ನೆನಪಿಸಿಕೊಂಡರೆ ನಾವೆಲ್ಲರೂ ಕ್ಯಾಪ್ಸುಲ್ ಗಳನ್ನು ಸೇವಿಸುವ ದುರದೃಷ್ಟಕರ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಎಂದು ನನಗೆ ಖಾತ್ರಿಯಿದೆ ಕ್ಯಾಪ್ಸುಲ್ ಗಳು ಕೋಟಿಂಗ್ ಅನ್ನು ಹೊಂದಿದ್ದು ಅದು ಮೂಲತಃ ರುಚಿ ಇರುವುದಿಲ್ಲ ಮತ್ತು ನೀವು ಎಂದಾದರೂ ಕ್ಯಾಪ್ಸುಲ್ ತೆರೆಯುವ ಮತ್ತು ಅವುಗಳನ್ನು ಸವಿಯಲು ಪ್ರಯತ್ನಿಸುವಾಗ ಒಳಗೆ ನಿಜವಾದ ಔಷಧವು ಸಾಮಾನ್ಯವಾಗಿ ಬಹಳ ಕಿರಿಕಿರಿಯುಂಟುಮಾಡುವ ರುಚಿಯಾಗಿರುತ್ತದೆ ಆದ್ದರಿಂದ ಕ್ಯಾಪ್ಸುಲ್ ಔಷಧಿಯನ್ನು ನೀಡುವ ರೂಪದಲ್ಲಿ ಕ್ಯಾಪ್ಸುಲ್ ನ ಉದ್ದೇಶವು ನಾಲಿಗೆಯ ಸ್ವೀಕಾರಾರ್ಹತೆಯಿಂದ ಔಷಧದ ಕಿರಿಕಿರಿಯ ಕಹಿಯನ್ನು ರಕ್ಷಿಸುವುದು ಮತ್ತು ಆವರಿಸುವುದು ಮತ್ತು ಔಷಧವು ಮೂಲತಃ ಎನ್ಕ್ಯಾಪ್ಸುಲೇಟ್ ನ ಸ್ವೀಕಾರಾರ್ಹತೆಯಿಂದ ಆ ಪರಿಕಲ್ಪನೆಯನ್ನು ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಯ ನಿಯಮಗಳಲ್ಲಿ ಅನ್ವಯಿಸುತ್ತದೆ ಆದ್ದರಿಂದ ನೀವು ಎಲ್ಲವನ್ನೂ ಪ್ರತಿಯಾಗಿ ಇರಿಸಿ ಎಂದು ನಾನು ಹೇಳುತ್ತೇನೆ ಇದರ ಬಣ್ಣವನ್ನು ನಾನು ಬದಲಾಯಿಸಲು ಬಯಸುತ್ತೇನೆ ಕೆಂಪು ಬಣ್ಣ ನೋಡುವುದು ಸರಿ ಆದ್ದರಿಂದ ಎಲ್ಲವನ್ನೂ ಎನ್ವೆಲೋಪ್ ನಲ್ಲಿ ಇರಿಸಿ ನೀವು ಪತ್ರದ 5 ಪುಟಗಳನ್ನು ಎನ್ವೆಲೋಪ್ ನೊಳಗೆ ಇರಿಸಿ ಮತ್ತು ಅದನ್ನು ಮುಚ್ಚಿ ಮತ್ತು ಪೋಸ್ಟ್ ಮಾಡಿ ಸ್ವೀಕರಿಸುವವರಿಗೆ ತಲುಪಿಸಲು ನಾವು ಎನ್ಕ್ಯಾಪ್ಸುಲೇಷನ್ ಕೂಡ ಮಾಡುತ್ತಿದ್ದೇವೆ ಆದ್ದರಿಂದ ನಾವು ಮೂಲತಃ ಅನೇಕ ವಿಭಿನ್ನ ವಿಷಯಗಳನ್ನು ಒಟ್ಟಿಗೆ ಸೇರಿಸುತ್ತಿದ್ದೇವೆ ಆದ್ದರಿಂದ ಅವುಗಳು ಒಟ್ಟಿಗೆ ಉಳಿಯುತ್ತವೆ ಮತ್ತು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಯೋಜಿತವಾದ ಒರಿಫಿಸ್ ಮೂಲಕ ಅದನ್ನು ಬಳಸಲು ಇನ್ನೊಂದನ್ನು ಒದಗಿಸುತ್ತಾರೆ ಆದ್ದರಿಂದ ನೀವು ಆವರಿಸಿರುವ ಘಟಕದ ವಿಷಯವನ್ನು ಹೇಗೆ ಬಳಸುತ್ತೀರಿ ಎಂಬುದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಯೋಜನೆಯನ್ನು ಹೊಂದಿದೆ ಆದ್ದರಿಂದ ಅದು ವೈದ್ಯಕೀಯ ಕ್ಯಾಪ್ಸುಲ್ ಆಗಿದ್ದರೆ ಅದನ್ನು ನುಂಗಲು ಮತ್ತು ಆಮ್ಲದೊಂದಿಗೆ ನಿಮ್ಮ ಹೊಟ್ಟೆಗೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಕ್ಯಾಪ್ಸುಲ್ ಲೇಪನ ಗುರಾಣಿಯನ್ನು ಕರಗಿಸುತ್ತದೆ ಮತ್ತು ಔಷಧವು ನಿಮಗಾಗಿ ಕೆಲಸ ಮಾಡುತ್ತದೆ ಅದು ಹೊದಿಕೆಯಾಗಿದ್ದರೆ ಕಳುಹಿಸುವವರು ಮತ್ತು ರೆಸಿಪಿಯೆಂಟ್ ರನ್ನು ವ್ಯಕ್ತಪಡಿಸುವ ಉದ್ದೇಶದಿಂದ ಅದನ್ನು ಉಳಿಸಿಕೊಳ್ಳುವುದು ನಿಮ್ಮ ಆಲೋಚನೆಯಾಗಿದೆ ಹೆಚ್ಚು ಹೆಚ್ಚು ಮುಖ್ಯವಾಗಿ ರೆಸಿಪಿಯೆಂಟ್ ವಿಳಾಸ ಏಕೆಂದರೆ ಅದು ಸರಿಯಾದ ಜಾಗವನ್ನು ತಲುಪಬೇಕು ಅಲ್ಲಿ ಎನ್ವೆಲೋಪ್ ಅನ್ನು ಹರಿದು ಪತ್ರಗಳ ವಿಷಯಗಳನ್ನು ಕಂಡುಕೊಳ್ಳಬಹುದು ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ನಲ್ಲಿ 2 ವಿಷಯಗಳಿವೆ ನಾನು ಭೌತಿಕ ಉದಾಹರಣೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಪರಿಕಲ್ಪನಾ ಪರಿಭಾಷೆಯಲ್ಲಿ ನೀವು ವ್ಯವಹರಿಸಬೇಕಾದ 2 ವಿಷಯಗಳಿವೆ ಒಂದು ಘಟಕವಾಗಿ ವಿಷಯಗಳನ್ನು ಒಟ್ಟಿಗೆ ಸೇರಿಸುತ್ತಿದೆ ಮತ್ತು ಇನ್ನೊಂದು ವಿಷಯಗಳಿಗೆ ಪ್ರವೇಶವನ್ನು ಒದಗಿಸಲು ಸಾಧ್ಯವಾಗುವ ಕಾರ್ಯವಿಧಾನಗಳು ನಿರ್ದಿಷ್ಟ ಯೋಜನೆಯ ಪ್ರಕಾರ ಕೆಲವೊಮ್ಮೆ ಆಯ್ದ ಆಧಾರವಾಗಿರಬಹುದು ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ರಚನೆಯನ್ನು ಒಳಗೊಂಡಿರುವ ಒಂದು ಅಬ್ಸ್ಟ್ರಾಕ್ಷನ್ ನ ಅಂಶವನ್ನು ವಿಭಾಗೀಕರಿಸುತ್ತದೆ ಮತ್ತು ಅಬ್ಸ್ಟ್ರಾಕ್ಷನ್ ಒಂದು ರಚನೆಯನ್ನು ಹೊಂದಿದೆ ಅಬ್ಸ್ಟ್ರಾಕ್ಷನ್ ಗುಣಲಕ್ಷಣಗಳನ್ನು ಮತ್ತು ವರ್ತನೆಗಳನ್ನು ಹೊಂದಿದೆ ಎಂದು ನಾವು ತಿಳಿದಿದ್ದೇವೆ ಆದ್ದರಿಂದ ನಾವು ಎರಡನ್ನೂ ವಿಭಿನ್ನ ಪ್ರತ್ಯೇಕ ರೂಪಗಳಲ್ಲಿ ಜೋಡಿಸಬಹುದು ಮತ್ತು ಅಗತ್ಯವಿರುವಂತೆ ಒಟ್ಟಿಗೆ ಅಥವಾ ಪ್ರತ್ಯೇಕವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಆದ್ದರಿಂದ ಇದು ಮತ್ತೆ ಕಾರ್ಟೂನ್ ಆಗಿದೆ ನಾನು ಪುಸ್ತಕದಿಂದ ತೆಗೆದುಕೊಂಡ ಈ ಚಿತ್ರಗಳನ್ನು ಇಷ್ಟಪಡುತ್ತೇನೆ ಆದ್ದರಿಂದ ಅದು ಇಡೀ ಚರ್ಮವನ್ನು ಮತ್ತು ಬೆಕ್ಕಿನ ಹೊರಗಿನ ಸ್ನಾಯುವಿನ ಪದರವು ಒಳಗೆ ಇರುವುದನ್ನು ಆವರಿಸುತ್ತದೆ ಪರ್ಸನಲ್ ಕಂಪ್ಯೂಟರ್ ಅನ್ನು ತೆರೆಯಲು ಇದು ಹೆಚ್ಚು ಧೃಡವಾದ ಉದಾಹರಣೆಯಾಗಿದೆ ಮತ್ತು ನೀವು ತೆರೆದರೆ ನಾವೆಲ್ಲರೂ ಅದನ್ನು ನೋಡುವ ಅನುಭವವನ್ನು ಹೊಂದಿದ್ದೇವೆ ಹೊರಗಿನ ಕವರ್ ಇದೆ ಎಂದು ನೀವು ಕಂಡುಕೊಂಡಿದ್ದೀರಿ ಅದು ಹೊರಗಿನ ಎನ್ಕ್ಯಾಪ್ಸುಲೇಷನ್ ಮತ್ತು ಇದು ನಿಮಗೆ ಕೆಲವು ಆಂತರಿಕ ಉಪಯುಕ್ತತೆಗಳನ್ನು ಮಾತ್ರ ಬಹಿರಂಗಪಡಿಸುತ್ತದೆ ಅದು ಪವರ್ ಇನ್ಪುಟ್ ಪಾಯಿಂಟ್ ಹೊಂದಿರಬೇಕು ನೀವು ಕೆಲವು ಯುಎಸ್ಬಿ ಪೋರ್ಟ್ ಗಳನ್ನು ಹೊಂದಿರುತ್ತೀರಿ ನೀವು ಬಹುಶಃ ಸೀರಿಯಲ್ ಕನೆಕ್ಟರ್ ಅನ್ನು ಹೊಂದಿರಬಹುದು ಯಂತ್ರವು ಆನ್ ಆಗಿದ್ದರೆ ಅಥವಾ ಅದು ಆಫ್ ಆಗಿದ್ದರೆ ನಿಮಗೆ ತೋರಿಸುವ ಕೆಲವು ಎಲ್ ಇ ಡಿ ಗಳನ್ನು ನೀವು ಹೊಂದಿರುತ್ತೀರಿ ಆದರೆ ಅದನ್ನು ಹೊರತುಪಡಿಸಿ ನಿಮಗೆ ತಿಳಿದಿರುವ ಈ ರೀತಿಯ ದೊಡ್ಡ ಗಾಡಿಯು ಒಳಗೆ ನೀವು ತೆರೆದರೆ ಅದು 1000 ಮತ್ತು ಲಕ್ಷಾಂತರ ಟ್ರಾನ್ಸಿಸ್ಟರ್ ಗಳು ಐಸಿ ಗಳು ಸಂಚರಿಸುವುದನ್ನು ನೀವು ಇಲ್ಲಿ ಇತರ ಎನ್ಕ್ಯಾಪ್ಸುಲೇಷನ್ ಗಳನ್ನು ಕಾಣಬಹುದು ಅವು ವಿದ್ಯುತ್ ಸರಬರಾಜಾಗಿರಬಹುದು ಅದು ಮದರ್ ಬೋರ್ಡ್ ಆಗಿರಬಹುದು ಇದು ಸ್ವತಃ ಆವರಿಸಿರುವ ಡ್ರೈವ್ ಆಗಿರಬಹುದು ಸುತ್ತುವರಿಯಲ್ಪಟ್ಟಿದೆ ಮತ್ತು ನೀವು ಅವುಗಳನ್ನು ಹೊರತೆಗೆದುಕೊಳ್ಳಲು ಬಯಸಿದರೆ ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿಯೊಂದರಲ್ಲೂ ನೀವು ಬಳಕೆಯಲ್ಲಿ ಒಂದು ಕಕ್ಷೆ ಇದೆ ಎಂದು ಮತ್ತೆ ಕಂಡುಕೊಳ್ಳುತ್ತೀರಿ ನೀವು ವಿದ್ಯುತ್ ಸರಬರಾಜನ್ನು ತೆಗೆದುಕೊಂಡರೆ ಕಚ್ಚಾ ಶಕ್ತಿಯನ್ನು ತೆಗೆದುಕೊಳ್ಳುವ ಶಕ್ತಿಯಿದೆ ಎಂದು ನೀವು ಕಾಣಬಹುದು ಮತ್ತು ನಿಮಗೆ ಕೆಲವು ರೀತಿಯ ಸ್ಥಿರವಾದ ಡಿಸಿ ವೋಲ್ಟೇಜ್ ಗಳನ್ನು ನೀಡುವ ಕೆಲವು ಪವರ್ ಪಾಯಿಂಟ್ ಗಳಿವೆ ಜೊತೆಗೆ ಮೈನಸ್ 5 ವೋಲ್ಟ್ ಗಳು 12 ವೋಲ್ಟ್ ಗಳು ಮತ್ತು ಹೀಗೆ ಇರಬಹುದು ಆದ್ದರಿಂದ ಹಾರ್ಡ್ ಡ್ರೈವ್ ಎಂದು ಹೇಳುವುದನ್ನು ನೀವು ನೋಡಿದರೆ ಹಾರ್ಡ್ ಡ್ರೈವ್ ಪವರ್ ಇನ್ಪುಟ್ ಪಾಯಿಂಟ್ ಗಳನ್ನು ಹೊಂದಿದೆ ಹಾರ್ಡ್ ಡ್ರೈವ್ ವಿಳಾಸ ಮತ್ತು ಡೇಟಾಬೇಸ್ ಸಂಪರ್ಕಗಳನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಉಳಿದವುಗಳೆಲ್ಲವೂ ಒಂದು ಭೌತಿಕ ಕ್ಯಾಬಿನೆಟ್ ಒಳಗೆ ಸುತ್ತುವರಿಯಲ್ಪಟ್ಟಿದೆ ಈಗ ನೀವು ಸಾಕಷ್ಟು ಬಳಕೆಯಾಗದೆ ಇದ್ದಲ್ಲಿ ಹಳೆಯ ವ್ಯವಸ್ಥೆಗಳು ನಿಮಗೆ ತಿಳಿದಿವೆ ಆದ್ದರಿಂದ ನೀವು ಹಾರ್ಡ್ ಡ್ರೈವ್ ತೆರೆಯಲು ಮತ್ತು ಒಳಗೆ ಏನಿದೆ ಎಂದು ನೋಡಲು ಬಯಸಿದರೆ ಮತ್ತು ಕೆಲವು ಬೋರ್ಡ್ ಗಳು ಘಟಕಗಳು ಪಿಸಿಬಿ ಗಳು ಅದರ ಮೇಲೆ ಇರುವುದನ್ನು ನೀವು ಕಾಣಬಹುದು ಭೌತಿಕ ಡ್ರೈವ್ ನ ಮತ್ತೊಂದು ಎನ್ಕ್ಯಾಪ್ಸುಲೇಷನ್ ಇದೆ ಅದರೊಳಗೆ ನೀವು ತೆರೆದರೆ ನೀವು ವಿಭಿನ್ನ ನೈಜ ಡಿಸ್ಕ್ ಪ್ಲ್ಯಾಟರ್ ಗಳನ್ನು ಅಥವಾ ಯಾವುದೇ ವಿಭಿನ್ನ ವಿಷಯಗಳು ಕಾಣಬಹುದು ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ಎನ್ನುವುದು ಒಂದು ಮೂಲಭೂತ ಪ್ರಕ್ರಿಯೆ ಎಂದು ತೋರಿಸುವುದು ಅದರ ಮೂಲಕ ನೀವು ವಿಷಯಗಳನ್ನು ಒಟ್ಟುಗೂಡಿಸಿ ಮತ್ತು ಆಯ್ದ ಉಪಯುಕ್ತತೆ ಅದನ್ನು ಬಳಸಬೇಕಾದ ವಿಭಿನ್ನ ಜನರಿಗೆ ಆಯ್ದ ಪ್ರವೇಶವನ್ನು ನೀಡುತ್ತದೆ ಮತ್ತು ಕಂಪ್ಯೂಟರ್ ವಿಜ್ಞಾನಕ್ಕೆ ನೇರವಾಗಿ ಬರುವುದು ಎನ್ಕ್ಯಾಪ್ಸುಲೇಷನ್ ಎನ್ನುವುದು ನೀವು ಸ್ಟಾಕ್ ಅನ್ನು ರಚಿಸಲು ಪ್ರಯತ್ನಿಸುತ್ತಿದ್ದರೆ ನೀವು ಅರ್ಥಮಾಡಿಕೊಳ್ಳಬಹುದಾದ ಸಂಗತಿಯಾಗಿದೆ ಅದು ರಚನೆ ಮತ್ತು ನಡವಳಿಕೆಯನ್ನು ಹೊಂದಿರಬೇಕು ರಚನೆಯು 2 ವಿಷಯಗಳನ್ನು ಹೊಂದಿರಬೇಕು ನಾನು ಬಯಸುವ ಮೌಲ್ಯಗಳನ್ನು ಇರಿಸಿಕೊಳ್ಳಲು ಒಂದು ಕಂಟೇನರ್ ಸ್ಟ್ಯಾಕ್ ಮಾಡಲು ಮತ್ತು ಸ್ಟ್ಯಾಕ್ ನ ಮೇಲ್ಭಾಗವನ್ನು ಗುರುತಿಸಲು ಮಾರ್ಕರ್ ಅನ್ನು ಬಯಸುತ್ತೇನೆ ಮತ್ತು ಹಲವಾರು ವಿಭಿನ್ನ ವಿಧಾನಗಳು ಇರಬಹುದು ಇದರಲ್ಲಿ ನಾನು ಇದನ್ನು ಅರೇ ಲಿಸ್ಟ್ ಡಬಲ್ ಎಂಡ್ ಕ್ಯೂ ಮತ್ತು ಇನ್ನಿತರ ವಿಷಯದಲ್ಲಿ ಇರಿಸಿಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಗುರುತುಗಳು ಇರಬಹುದು ಮತ್ತು ಅದನ್ನೇ ನಾನು ಇಲ್ಲಿ ವಿವರಿಸುತ್ತೇನೆ ನನ್ನ ಪ್ರಕಾರ ನಾನು ಸ್ವಲ್ಪಮಟ್ಟಿಗೆ ಸಂಕೇತಗಳನ್ನು ಬಳಸುತ್ತಿದ್ದೇನೆ ಅದು ಕಾಲಕ್ರಮೇಣ ಇಲ್ಲಿ ಸ್ವಲ್ಪ ಯುಎಮ್ಎಲ್ ಅನ್ನು ಬರೆಯಲು ಮತ್ತು ಅದನ್ನು ಗುರುತಿಸಲು ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಮತ್ತು ಅಂಗಡಿಯ ಮುಂದೆ ಮತ್ತು ಮಾರ್ಕರ್ ನಡುವಿನ ಮೈನಸ್ ಚಿಹ್ನೆ ಮೂಲತಃ ಇವುಗಳು ರಚನೆಯನ್ನು ಕಾಪಾಡುವ ಭಾಗಗಳಾಗಿವೆ ಎಂದು ತೋರಿಸುತ್ತದೆ ಇವುಗಳು ಹೆಚ್ಚು ಸುತ್ತುವರಿಯಲ್ಪಟ್ಟಿವೆ ಮತ್ತು ಎಲ್ಲವನ್ನು ಹೊರತೆಗೆಯಲು ಸಾಧ್ಯವಿಲ್ಲ ಮತ್ತು ನಂತರ ನಾನು ಒಂದು ನಡವಳಿಕೆಯನ್ನು ಹೊಂದಿದ್ದೇನೆ ಅದು ಮೂಲತಃ ಈ 4 ನಡವಳಿಕೆಗಳು ಸ್ಟಾಕ್ ಅನ್ನು ಗೊತ್ತುಪಡಿಸುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಈ ಭಾಗವನ್ನು ಸುತ್ತುವರಿಯಲಾಗಿದೆ ಮತ್ತು ಇದು ನೀವು ಸ್ಟಾಕ್ ಅನ್ನು ಬಳಸುವ ಕಕ್ಷೆಯಾಗಿದೆ ನೀವು ನಿಜವಾಗಿಯೂ ನೀವು ಶ್ರೇಣಿಯಲ್ಲಿರುವ ಒಂದು ಪಟ್ಟಿಯಲ್ಲಿ ಅಥವಾ ಡೆಕ್ ನಲ್ಲಿರುವ ಸ್ಟಾಕ್ ಅನ್ನು ಹೊಂದಿಲ್ಲ ನಿಮ್ಮ ಕಕ್ಷೆಗಳು ಒಂದೇ ಆಗಿರುವವರೆಗೂ ನೀವು ನಿಜವಾಗಿಯೂ ಹೆದರುವುದಿಲ್ಲ ನಿಮ್ಮ ಬಳಕೆಯ ಮಾದರಿ ಒಂದೇ ಆಗಿರುತ್ತದೆ ಆದ್ದರಿಂದ ಇದು ಎನ್ಕ್ಯಾಪ್ಸುಲೇಷನ್ ನ ಮೂಲ ಪ್ರಾಪರ್ಟಿ ಯಾಗಿದೆ ಇದು ಒಪ್ಪಂದದ ಇಂಟರ್ಫೇಸ್ ನಿಂದ ಇಂಪ್ಲೆಮೆಂಟೇಷನ್ ನ ಕೆಲವು ಆಸಕ್ತಿದಾಯಕ ಭಾಗಗಳನ್ನು ಮರೆಮಾಡುತ್ತದೆ